ನಿಯೋಜನೆ ಸಂಖ್ಯೆ 5 ರ ಪರಿಹಾರದೊಂದಿಗೆ ಮುಂದುವರಿಯುತ್ತಾ ನಾನು ಈಗ ಸಮಸ್ಯೆ ಸಂಖ್ಯೆ 6 7 ಮತ್ತು 8 ಅನ್ನು ಪರಿಹರಿಸಲಿದ್ದೇನೆ ಸಮಸ್ಯೆ ಸಂಖ್ಯೆ 6 ರಲ್ಲಿ ಉದ್ದದ L ಮತ್ತು R ತ್ರಿಜ್ಯದ ಉದ್ದದ ಸಿಲಿಂಡರ್ ಅನ್ನು ಪರಿಗಣಿಸಿ ಎಂದು ಹೇಳುತ್ತದೆ L ಗಿಂತ ಕಡಿಮೆ R ಆದ್ದರಿಂದ ನಾವು ನಿಜವಾಗಿಯೂ L ಮತ್ತು ತ್ರಿಜ್ಯದ R ನ ಅತ್ಯಂತ ತೆಳುವಾದ ಸಿಲಿಂಡರ್ ಅನ್ನು ಪರಿಗಣಿಸುತ್ತಿದ್ದೇವೆ ಅದನ್ನು ಬಹಳ ಉದ್ದ ತೆಗೆದುಕೊಳ್ಳುವ ಉದ್ದೇಶವು ಹೀಗಿದೆ ನಾವು ಫ್ರಿಂಜ್ ಪರಿಣಾಮಗಳನ್ನು ನಿರ್ಲಕ್ಷಿಸಬಹುದು ಅಂದರೆ ನಾವು ಮೂಲಭೂತವಾಗಿ ಇನ್ಫಿನಿಟಿ ಉದ್ದದ ಸಿಲಿಂಡರ್ ಎಂದು ಪರಿಗಣಿಸಬಹುದು ಮತ್ತು ಇದು x ದಿಕ್ಕಿನಲ್ಲಿ M ಅನ್ನು ಮ್ಯಾಗ್ನೆಟೈಸೇಶನ್ ಹೊಂದಿದೆ ಆದ್ದರಿಂದ ನಾನು ಅದನ್ನು ಮೇಲಿನಿಂದ ನೋಡಿದರೆ ಮ್ಯಾಗ್ನೆಟೈಸೇಶನ್ ಈ ರೀತಿ ಕಾಣುತ್ತದೆ ಯಾವುದೇ z ಅವಲಂಬನೆ ಇಲ್ಲ ಮತ್ತು ನಾವು ಹುಡುಕಲು ಬಯಸುವುದು H ನ ಡೈವರ್ಜೆನ್ಸ್ ಎಂದರೇನು B ಯ ಡೈವರ್ಜೆನ್ಸ್ 0 ಮತ್ತು ಇದು Mu 0 ಗೆ ಸಮನಾಗಿದೆ H ಪ್ಲಸ್ M ನ ಡೈವರ್ಜೆನ್ಸ್ ಮತ್ತು ಆದ್ದರಿಂದ H ನ ಡೈವರ್ಜೆನ್ಸ್ ಈಕ್ವಲ್ಸ್ ಮೈನಸ್ ಡೈವರ್ಜೆನ್ಸ್ ಆಫ್ M ಎಂದು ನನಗೆ ತಿಳಿದಿದೆ ಹಾಗಾಗಿ M ನ ಡೈವರ್ಜೆನ್ಸ್ ಅನ್ನು ನಾನು ಲೆಕ್ಕಾಚಾರ ಮಾಡಿದರೆ ನನ್ನ ಉತ್ತರವಿದೆ ಆದರೂ ನಾನು ಈಗಿನಿಂದಲೇ ಉತ್ತರವನ್ನು ಬರೆಯಬಲ್ಲೆ ಗಾಸ್ ಕಾನೂನನ್ನು ಬಳಸಿಕೊಂಡು ಅದನ್ನು ವ್ಯವಸ್ಥಿತವಾಗಿ ಹೇಗೆ ಪಡೆಯುವುದು ಎಂದು ನಾನು ನಿಮಗೆ ತೋರಿಸುತ್ತೇನೆ B0 0 M ಈಗ ನಾನು ಮೊದಲೇ ಹೇಳಿದಂತೆ ನಾನು ಅದನ್ನು ಮೇಲಿನಿಂದ ನೋಡಿದರೆ M ಎಲ್ಲಾ ಸ್ಥಳಗಳಲ್ಲಿ ಹೇಗೆ ಕಾಣುತ್ತದೆ ಮತ್ತು ವಿಭಿನ್ನತೆಯನ್ನು ಕಂಡುಹಿಡಿಯುವ ಅತ್ಯುತ್ತಮ ಮಾರ್ಗವು ವ್ಯಾಖ್ಯಾನವಾಗಿದೆ ಇದು ಪರಿಮಾಣದ ಮೇಲೆ ಸಂಯೋಜಿಸಲ್ಪಟ್ಟ M ಯ ಡೈವರ್ಜೆನ್ಸ್ ಆಗಿರುತ್ತದೆ ಎಂದು ಹೇಳುತ್ತದೆ ಈ ಪರಿಮಾಣದ ಮೇಲ್ಮೈಯಲ್ಲಿ ಮೇಲ್ಮೈ ಇಂಟೆಗ್ರಲ್ಕ್ಕೆ ಸಮಾನವಾಗಿರುತ್ತದೆ ನಾನು ಯಾವುದಾದರೂ ಆಂಗಲ್ phi ಯಲ್ಲಿ ಅದನ್ನು ಹುಡುಕಲು ಬಯಸಿದರೆ ನಾನು ಇಲ್ಲಿ ಬಹಳ ಚಿಕ್ಕ ಉದ್ದದ ಡೆಲ್ಟಾ ಮತ್ತು ಪ್ರದೇಶದ a ಬಾಕ್ಸ್ ಅನ್ನು ತೆಗೆದುಕೊಳ್ಳುತ್ತೇನೆ ಈಗ ಈ ಬಾಕ್ಸ್ ಒಳಗೆ ಇದೆಯೇ ಎಂಬುದನ್ನು ಗಮನಿಸಿ ಬಾಕ್ಸ್ ಒಳಗಿದ್ದರೆ ಮತ್ತು ನಾನು ಇಂಟಿಗ್ರಲ್ M ಡಾಟ್ d s ಅನ್ನು ಲೆಕ್ಕ ಹಾಕುತ್ತೇನೆ ಏಕೆಂದರೆ ಈ ಅಗಲ ಡೆಲ್ಟಾ ತುಂಬಾ ಚಿಕ್ಕದಾಗಿದೆ ಇದು ಈ ಮೇಲ್ಮೈ ಇಂಟೆಗ್ರಾಲ್ಗೆ 0 ಮೇಲ್ಮೈಗೆ ಕೊಡುಗೆ ನೀಡುತ್ತದೆ ಮತ್ತೊಂದೆಡೆ ಇದನ್ನು ನೋಡಿ M ಬರುತ್ತಿದೆ ಮತ್ತು M ಹೊರಗೆ ಹೋಗುತ್ತಿದೆ ಹಾಗಾಗಿ ಯಾವ ಫ್ಲಕ್ಸ್ ಬರುತ್ತಿದೆಯೋ ಅದು ಹೊರಡುತ್ತಿದೆ ಆದ್ದರಿಂದ M ಡಾಟ್ d s 0 ಮತ್ತು ಆದ್ದರಿಂದ ಒಳಗೆ M ನ ಡೈವರ್ಜೆನ್ಸ್ 0 ಆಗಿದೆ ನೀವು ನಿರೀಕ್ಷಿಸಬಹುದು ಏಕೆಂದರೆ ಇದು ಏಕರೂಪದ ಕಾಂತೀಯೀಕರಣವಾಗಿದೆ M dV M Minside0 ಮತ್ತೊಂದೆಡೆ ನಾನು ಮೇಲ್ಮೈಗೆ ಬಂದಾಗ ಏನಾಗುತ್ತದೆ ಎಂದು ನೋಡೋಣ ಇದು ಮ್ಯಾಗ್ನೆಟೈಸೇಶನ್ ಆಗಿದೆ ನಾನು ಈ ಮೇಲ್ಮೈಗೆ ಬಂದು ಇದನ್ನು ಮತ್ತೆ ಈ ನಿರ್ದಿಷ್ಟ ಪೆಟ್ಟಿಗೆಯನ್ನು ವಿಭಿನ್ನವಾದ ಕಣ್ಮರೆಯಾಗುವ ಎತ್ತರವನ್ನು ಮಾಡಿದರೆ ಆದರೆ ಪ್ರದೇಶ a ಒಳಗಿನ ಮೇಲ್ಮೈಯಲ್ಲಿ n ಹೊರಹೋಗುತ್ತಿದೆ ಮತ್ತು ಆದ್ದರಿಂದ M ಡಾಟ್ ds ಮೇಲ್ಮೈಗೆ ಲಂಬವಾಗಿರುವ M ನ ಘಟಕವಾಗಿರುತ್ತದೆ ಇದು M cosine ಆಫ್ phi ಆಗಿದೆ ನಾನು ಇಲ್ಲಿಂದ phi ಕೋನದಲ್ಲಿದ್ದರೆ ಮತ್ತು ಮೇಲ್ಮೈಗೆ ಸಾಮಾನ್ಯವು ವಿರುದ್ಧ ದಿಕ್ಕಿನಲ್ಲಿ ಹೋಗುವುದರಿಂದ ಅದು ನೆಗೆಟಿವ್ ಆಗಿರುತ್ತದೆ ಮತ್ತು ಹೊರಗಿನಿಂದ ಯಾವುದೇ ಕೊಡುಗೆ ಇರುವುದಿಲ್ಲ ಆದ್ದರಿಂದ ನಾವು ಕಂಡುಕೊಂಡದ್ದೇನೆಂದರೆ M ಡಾಟ್ ds ಇದನ್ನು ವಿಸ್ತೀರ್ಣದಿಂದ ಗುಣಿಸಿದಾಗ ಬಾಕ್ಸ್ ಒಳಗೆ 0 ಕ್ಕೆ ಸಮನಾಗಿರುತ್ತದೆ ಸಂಪೂರ್ಣವಾಗಿ ಸಿಲಿಂಡರ್ನ ಒಳಗೆ ಮತ್ತು ಮೈನಸ್ M cosine phi ಗೆ ಸಮಾನವಾಗಿರುತ್ತದೆ ಅದರ ಒಂದು ಬದಿಯು ಹೊರಗಿರುವಾಗ ಅದರ ಒಂದು ಬದಿಯು ಒಳಗಿರುತ್ತದೆ ಸಹಜವಾಗಿ ಅಗಲವು ಬಾಕ್ಸ್ನ ಎತ್ತರವು ಸುಮಾರು 0 ಆಗಿರುತ್ತದೆ ಮತ್ತು ಇದು ಪರಿಮಾಣ dv ಗಿಂತ M ಪಟ್ಟು ಭಿನ್ನತೆಯನ್ನು ಸಮನಾಗಿರಬೇಕು ಆದ್ದರಿಂದ M ನ ಡೈವರ್ಜೆನ್ಸ್ ಒಳಗೆ 0 ಗೆ ಸಮಾನವಾಗಿರುತ್ತದೆ ಎಂದು ಇದು ತಕ್ಷಣವೇ ಸೂಚಿಸುತ್ತದೆ ಇದು ನಿಜ ಮತ್ತು ಬಾಕ್ಸ್ ಒಳಗೆ ಮತ್ತು ಹೊರಗೆ ಇರುವಾಗ M dv ಯ ಡೈವರ್ಜೆನ್ಸ್ ನನಗೆ ಮೈನಸ್ M cosine phi ನೀಡುತ್ತದೆ ಬಾಕ್ಸ್ನ ಅಗಲ ಅಥವಾ ಎತ್ತರವಾಗಿದ್ದರೂ ಸಹ ಸುಮಾರು 0 ಆಗಿರುತ್ತದೆ ಅಂದರೆ ಎಲ್ಲೋ ಒಂದು ಡೆಲ್ಟಾ ಫಂಕ್ಷನ್ ಇರಬೇಕು ಆದ್ದರಿಂದ M ಟೈಮ್ಸ್ dv ಯ ಡೈವರ್ಜೆನ್ಸ್ a ಎಂದು ನಾನು ತಕ್ಷಣ ಬರೆಯಬಹುದು ಅದು ಎತ್ತರ ds ಆಗಿದೆ ನಾವು ಬರೆಯೋಣ ಸಮಾನವಾಗಿರುತ್ತದೆ ಅಥವಾ ಮೈನಸ್ M cosine pi ಟೈಮ್ಸ್ a ಎರಡೂ ಬದಿಗಳಿಂದ ಮತ್ತು ds ಗಳಿಂದ ರದ್ದುಗೊಳ್ಳುತ್ತದೆ ಅದು ಮೇಲ್ಮೈಗೆ ಹೋದಾಗ ನನಗೆ 1 ನೀಡುತ್ತದೆ ಇಲ್ಲದಿದ್ದರೆ ಅದು ನನಗೆ 0 ನೀಡುತ್ತದೆ ಆದ್ದರಿಂದ ನಾನು ಅದನ್ನು ಬರೆಯಬಹುದು M ನ ವ್ಯತ್ಯಾಸವು ಮೈನಸ್ M cosine ಆಫ್ phi ಡೆಲ್ಟಾ ಆಫ್ S ಮೈನಸ್ R ಗೆ ಸಮನಾಗಿರಬೇಕು ಮತ್ತು H ನ ಡೈವರ್ಜೆನ್ಸ್ ಅದರ ಋಣಾತ್ಮಕವಾಗಿರುತ್ತದೆ H ನ ಡೈವರ್ಜೆನ್ಸ್ ಮೈನಸ್ ಡೈವರ್ಜೆನ್ಸ್ M ಗೆ ಸಮನಾಗಿರುತ್ತದೆ ನಂತರ M cosine ಆಫ್ phi ಡೆಲ್ಟಾ ಆಫ್ S ಮೈನಸ್ R ಆಗಿರಬೇಕು ಮತ್ತು ಅದು ನಿಮ್ಮ ಉತ್ತರ ಮುಂದಿನ ಪ್ರಶ್ನೆ ಸಂಖ್ಯೆ 7 ಇದು ಪ್ರಶ್ನೆ ಸಂಖ್ಯೆ 6 ರ ಮ್ಯಾಗ್ನೆಟೈಸ್ಡ್ ಸಿಲಿಂಡರ್ ಒಳಗೆ ಸಹಾಯಕ ಕ್ಷೇತ್ರ H ಮತ್ತು ಕಾಂತೀಯ ಕ್ಷೇತ್ರ B ಎಂದು ಹೇಳುತ್ತದೆ ಆದ್ದರಿಂದ ಮತ್ತೆ ನಾನು ಸಿಲಿಂಡರ್ನಲ್ಲಿ ಮೇಲಿನಿಂದ ನೋಡಿದರೆ ನಾನು x ದಿಕ್ಕಿನಲ್ಲಿ M ಗೆ ಮ್ಯಾಗ್ನೆಟೈಸೇಶನ್ ಅನ್ನು ಹೊಂದಿದ್ದೇನೆ ಮತ್ತು H ನ ಡೈವರ್ಜೆನ್ಸ್ M cosine ಫಿ ಡೆಲ್ಟಾ S ಮೈನಸ್ R ಗೆ ಸಮಾನವಾಗಿದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಮತ್ತು ಆದ್ದರಿಂದ ಅಲ್ಲಿಂದ H ನ ಪ್ರಸ್ತುತ ಕರ್ಲ್ 0 ಆಗಿಲ್ಲ ಆದ್ದರಿಂದ H ಮೇಲ್ಮೈಯಲ್ಲಿ ಸಿಗ್ಮಾ ನಾಟ್ cosine phi ನಂತೆ ವಿತರಿಸಲಾದ ಚಾರ್ಜ್ನ ವಿದ್ಯುತ್ ಕ್ಷೇತ್ರದಂತೆ ಇರುತ್ತದೆ ಮತ್ತು ಇದು ನನಗೆ ತಕ್ಷಣವೇ ನೀಡುತ್ತದೆ HMcosϕ δs RH0Hinside M2B 0H M 0M2 ಆದ್ದರಿಂದ ಈ ಚಾರ್ಜ್ ಈ ಬದಿಯಲ್ಲಿ ಪಾಸಿಟಿವ್ವಾಗಿರುತ್ತದೆ ಇನ್ನೊಂದು ಬದಿಯಲ್ಲಿ ನೆಗೆಟಿವ್ ಆಗಿರುತ್ತದೆ ಮತ್ತು ಇದು ತಕ್ಷಣವೇ ನನಗೆ H ಈಕ್ವಲ್ಸ್ ಮೈನಸ್ M ಓವರ್ 2 ಆಗಿರಬೇಕು ಅಥವಾ ನಾನು ವೆಕ್ಟರ್ ಅನ್ನು ಈಗ ಮೈನಸ್ M ಓವರ್ 2 ಎಂದು ಬರೆಯಬಹುದು ಆದ್ದರಿಂದ H ಒಳಗೆ ಈಗ ಮೈನಸ್ M ಓವರ್ 2 ಮತ್ತು B ಆಗಿದೆ ಇದು Mu ಈಗ 0 ಗೆ ಸಮಾನವಾಗಿರುತ್ತದೆ H ಪ್ಲಸ್ M ಈಗ mu 0 M ಬೈ 2 ಆಗಿರುತ್ತದೆ ಆದ್ದರಿಂದ H ಒಳಗೆ ಇದು H ಮತ್ತು M ಎಂಬುದು ಕೆಂಪು ಪರಿಮಾಣದಿಂದ M ಬೈ 2 mu 0 ಎಂದು ತೋರಿಸಿರುವ ಅದೇ ದಿಕ್ಕಿನಲ್ಲಿದೆ M ಬೈ 2 ಆದ್ದರಿಂದ ಅದು ಪ್ರಶ್ನೆ ಸಂಖ್ಯೆ 7 ಪರಿಹರಿಸಲಾಗಿದೆ ನಾನು ನಿಮಗೆ ಯೋಚಿಸಲು ಅವಕಾಶ ನೀಡುತ್ತೇನೆ ಬೌಂಡ್ ಕರೆಂಟ್ಗಳನ್ನು ಬಳಸಿಕೊಂಡು ನೀವು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತೀರಿ ಏಕೆಂದರೆ ಬೌಂಡ್ ಕರೆಂಟ್ಗಳನ್ನು ನೆನಪಿಡಿ J B ಇದು M ಯ ಕರ್ಲ್ ಈ ಸಂದರ್ಭದಲ್ಲಿ 0ಗೆ ಸಮನಾಗಿರುತ್ತದೆ ಮತ್ತು K B ಇದು M ಕ್ರಾಸ್ n ಇಲ್ಲಿ ಮೇಲ್ಮೈ ಕರೆಂಟ್ಗೆ ಸಮನಾಗಿರುತ್ತದೆ M ಈ ದಿಕ್ಕಿನಲ್ಲಿದೆ n ಹೊರಹೋಗುತ್ತದೆ ಆದ್ದರಿಂದ M ಕ್ರಾಸ್ n ಉದ್ದದ ಸಿಲಿಂಡರ್ ಆಗಿರುತ್ತದೆ ಇದನ್ನು ಪರಿಹರಿಸುವ ಬಗ್ಗೆ ಯೋಚಿಸಲು ನಾನು ನಿಮಗೆ ಅವಕಾಶ ನೀಡುತ್ತೇನೆ ಕೆಲವೊಮ್ಮೆ H ವಿಧಾನವನ್ನು ಬಳಸುವ ಶಕ್ತಿಯನ್ನು ಸಹ ತೋರಿಸೋಣ ಪ್ರಶ್ನೆ ಸಂಖ್ಯೆ 8 ಇದು ಪರಿಪೂರ್ಣ ಡಯಾಮ್ಯಾಗ್ನೆಟಿಕ್ ಮತ್ತು ಸೂಪರ್ ಕಂಡಕ್ಟರ್ ಆಗಿರುವ ವಸ್ತುವಿಗೆ ಸಂಬಂಧಿಸಿದೆ ನಿಮಗೆ ನೀಡಿರುವುದು ಏನೆಂದರೆ ನೀವು ಅದನ್ನು ಎಲ್ಲಿ ಸುರಿದರೂ ಸೂಪರ್ ಕಂಡಕ್ಟರ್ ಒಳಗಿನ ಕ್ಷೇತ್ರವು ಯಾವಾಗಲೂ 0 ಆಗಿರುತ್ತದೆ ಹಾಗಾಗಿ ನಾನು ಸೂಪರ್ ಕಂಡಕ್ಟರ್ನ ಗೋಳವನ್ನು ತೆಗೆದುಕೊಂಡು ಅದನ್ನು ಅನ್ವಯಿಸಿದ ಕ್ಷೇತ್ರ B ಗೆ ಹಾಕಿದರೆ ನಾವು ಏನೆಂದು ತಿಳಿಯಲು ಬಯಸುತ್ತೇವೆ M ಒಳಗೆ ಮತ್ತು ನಿವ್ವಳ H ಎಂದರೇನು ಈಗ B ಒಳಗೆ ಈಗ 0 ಎಂದು ನನಗೆ ತಿಳಿದಿದೆ ಮತ್ತು ಇದು B ಗೆ ಸಮನಾಗಿರಬೇಕು ಮತ್ತು M ಯಾವುದೇ ಕಾರಣದಿಂದ B ಪ್ರಚೋದಿತವಾಗಿರಬೇಕು ಅನ್ವಯಿಸಲಾದ B ಏಕರೂಪವಾಗಿರುವುದರಿಂದ B ಪ್ರಚೋದನೆಯು ಏಕರೂಪವಾಗಿರಬೇಕು ಮತ್ತು ವಿರುದ್ಧ ದಿಕ್ಕಿನಲ್ಲಿರಬೇಕು ಎಂದು ನನಗೆ ತಿಳಿದಿದೆ ಆದ್ದರಿಂದ ನಮಗೆ ಈಗ ಬೇಕಾಗಿರುವುದು ನಾನು M ಹೊಂದಿರಬೇಕು ಇದು ನನಗೆ ಈ ರೀತಿಯ ವಿರುದ್ಧ ದಿಕ್ಕಿನಲ್ಲಿ ಒಂದು ಪ್ರೇರಿತ ಕ್ಷೇತ್ರವನ್ನು ನೀಡುತ್ತದೆ ನಾವು ಈಗಾಗಲೇ ಹಿಂದಿನ ಉಪನ್ಯಾಸಗಳಲ್ಲಿ ಒಂದನ್ನು ನೋಡಿದ್ದೇವೆ ಏಕರೂಪದ ಕಾಂತೀಕರಣದಿಂದ ಇದನ್ನು ಮಾಡಲಾಗುತ್ತದೆ Binside0 Bapplied Binduced ನಾನು ಏಕರೂಪದ ಮ್ಯಾಗ್ನೆಟೈಸೇಶನ್ M ಅನ್ನು ಹೊಂದಿದ್ದರೆ ಪಾಸಿಟಿವ್ z ದಿಕ್ಕಿನಲ್ಲಿ ಹೇಳೋಣ ನಂತರ ಆದ್ದರಿಂದ ನಾನು ಈ ಸಮಸ್ಯೆಯನ್ನು ಪರಿಹರಿಸುತ್ತೇನೆ M ನ ಮೈನಸ್ ಡೈವರ್ಜೆನ್ಸ್ಗೆ ಸಮಾನವಾದ H ನ ಡೈವರ್ಜೆನ್ಸ್ ನನಗೆ ಪಾಸಿಟಿವ್ z ದಿಕ್ಕಿನಲ್ಲಿ ಹೋಗುವ M ಗೆ ನೀಡುತ್ತದೆ ಇಲ್ಲಿ ಕೆಲವು ರೀತಿಯ ಪಾಸಿಟಿವ್ ಮ್ಯಾಗ್ನೆಟಿಕ್ ಚಾರ್ಜ್ ಇಲ್ಲಿ ನೆಗೆಟಿವ್ ಮ್ಯಾಗ್ನೆಟಿಕ್ ಚಾರ್ಜ್ ಮತ್ತು del ಕ್ರಾಸ್ H ಈಗ 0 ಆಗಿದೆ ಆದ್ದರಿಂದ ಇದು ಧ್ರುವೀಕರಣದ ಕಾರಣದಿಂದಾಗಿ ವಿದ್ಯುತ್ ಕ್ಷೇತ್ರವಾಗಿದೆ ಮತ್ತು ಈ ಸಂದರ್ಭದಲ್ಲಿ H ನಂತರ ಅದು ಮೈನಸ್ M ಓವರ್ 3 ಆಗಿರುತ್ತದೆ ಮತ್ತು ಆದ್ದರಿಂದ ಕಾಂತೀಯ ಕ್ಷೇತ್ರವು M ಮೈನಸ್ M ಬೈ 3 ಆಗಿರುತ್ತದೆ ಇದು 2 M ಬೈ 3 ಆಗಿದೆ MH M3B0M M32M30 Bapplied2M300 ⇒ M 32 Bapplied0 ಆದ್ದರಿಂದ ನಾನು ಗಟ್ಟಿಯಾದ ಗೋಲಾಕಾರದ ಮ್ಯಾಗ್ನೆಟ್ನ ಈ ಸಮಸ್ಯೆಯನ್ನು ಪರಿಹರಿಸಿದ್ದೇನೆ ಕ್ಷೇತ್ರವು ಒಳಗೆ ಏನಾಗಿರಬೇಕು ಅದು ಮ್ಯಾಗ್ನೆಟೈಸೇಶನ್ M ಅನ್ನು ಹೊಂದಿದ್ದರೆ ಇಲ್ಲಿ ಎತ್ತರವಿದೆ ಆದ್ದರಿಂದ ಇದು ನನಗೆ ಕಾಂತೀಯ ಕ್ಷೇತ್ರವನ್ನು ನೀಡುತ್ತದೆ ನಾನು ಇದನ್ನು ಹಸಿರು ಬಣ್ಣದಿಂದ ಈ ದಿಕ್ಕಿನಲ್ಲಿ 2 3rd's M ಎಂದು ಬರೆಯುತ್ತೇನೆ ಏಕೆಂದರೆ ನಾನು ವಿರುದ್ಧ ದಿಕ್ಕಿನಲ್ಲಿ ಕಾಂತೀಯ ಕ್ಷೇತ್ರವನ್ನು ಬಯಸುತ್ತೇನೆ ಸೂಪರ್ ಕಂಡಕ್ಟರ್ನಲ್ಲಿ M ವಿರುದ್ಧ ದಿಕ್ಕಿನಲ್ಲಿರಬೇಕು ಈ ಮ್ಯಾಗ್ನೆಟೈಸೇಶನ್ನಿಂದಾಗಿ B ಮತ್ತು ಕ್ಷೇತ್ರವನ್ನು ಅನ್ವಯಿಸಲಾಗಿದೆ ಎಂದು ಬರೆಯುವ ಮೂಲಕವೂ ನೀವು ಅದನ್ನು ನೋಡಬಹುದು ಇದು 2 3rd's M ಈಗ 0 ಆಗಿರಬೇಕು 0 B0H MH M32 Bapplied0 H B ಏಕೆಂದರೆ ಸೂಪರ್ ಕಂಡಕ್ಟರ್ನ ಒಳಗೆ ಕ್ಷೇತ್ರವು 0 ಆಗಿದೆ ಮತ್ತು ಅದು ತಕ್ಷಣವೇ ಮ್ಯಾಗ್ನೆಟೈಸೇಶನ್ ಮೈನಸ್ 3 ಬೈ 2 ಎಂದು ನನಗೆ ನೀಡುತ್ತದೆ ಆದ್ದರಿಂದ ನಾನು ಇದನ್ನು H ಹೊಂದಿದ್ದೇನೆ ಹಾಗಾಗಿ ನಾನು ಇಲ್ಲಿ ಟೈಮ್ಸ್ mu 0 ಅನ್ನು ಬರೆಯಬೇಕಾಗಿತ್ತು ಅದನ್ನು ಗುಲಾಬಿ ಬಣ್ಣದಿಂದ ಬರೆಯೋಣ ಒಂದು mu 0 ಸಹ ಇದೆ ಆದ್ದರಿಂದ ಇದು mu 0 ಆಗಿರಬೇಕು ಮತ್ತು ಆದ್ದರಿಂದ M ಯು Mu 0 ಮೇಲೆ ಅನ್ವಯಿಸಲಾದ B ಯ 2 3 rd 3 ಭಾಗಗಳಿಗೆ ಸಮಾನವಾಗಿರುತ್ತದೆ ಅದು M ನಾವು M ಅನ್ನು ಕಂಡುಕೊಂಡಿದ್ದೇವೆ ಮತ್ತು B ಎಂಬುದು 0 ಮತ್ತು B ಈಕ್ವಲ್ಸ್ mu 0 H ಪ್ಲಸ್ M ಮತ್ತು B ಎಂಬುದು 0 ಎಂದು ನನಗೆ ತಿಳಿದಿದೆ ಆದ್ದರಿಂದ H ಎಂಬುದು ಮೈನಸ್ M ಗೆ ಸಮನಾಗಿರುತ್ತದೆ ಇದು ಈ 3 ರಲ್ಲಿ mu 0 ಮೇಲೆ ಅನ್ವಯಿಸಲಾದ 3 ಅರ್ಧದಷ್ಟು ಭಾಗಗಳು B ಆಗಿರುತ್ತದೆ ಅನ್ವಯಿಸಲಾದ B ನಿಂದ 1 H ಬರುತ್ತದೆ ಮತ್ತು H ನ 1 ಅರ್ಧವು M ನಿಂದ ಬರುತ್ತದೆ ಅದು ಪ್ರೇರಿತವಾಗಿದೆ ಈ ನಿಯೋಜನೆ ಸಂಖ್ಯೆ 9 10 ಮತ್ತು 11 ರಲ್ಲಿನ ಉಳಿದ ಸಮಸ್ಯೆಗಳನ್ನು ಮಿಸ್ ಹೊರಮಿತಾ ದಾಸ್ ಗುಪ್ತಾ ಅವರು ಮಾಡಲಿದ್ದಾರೆ ವಿದ್ಯಾರ್ಥಿ ಆದ್ದರಿಂದ ಪ್ರಶ್ನೆ ಸಂಖ್ಯೆ 8 ರಲ್ಲಿ ನಾವು ಸಹಾಯಕ ಕ್ಷೇತ್ರ H ಮತ್ತು ಸೂಪರ್ ಕಂಡಕ್ಟಿಂಗ್ ಗೋಳದ ಒಳಗೆ ಕಾಂತೀಯೀಕರಣ M ಗಾಗಿ ಪರಿಹರಿಸಿದ್ದೇವೆ ಆದ್ದರಿಂದ ಈಗ ಆ ಸೂಪರ್ ಕಂಡಕ್ಟರ್ನೊಳಗಿನ chi M ಕಾಂತೀಯ ಸಂವೇದನೆಯ ಮೌಲ್ಯವನ್ನು ತಿಳಿಯಲು ನಾವು ಆಸಕ್ತಿ ಹೊಂದಿದ್ದೇವೆ ಆದ್ದರಿಂದ ಸೂಪರ್ ಕಂಡಕ್ಟರ್ನೊಳಗಿನ ಕಾಂತೀಯ ಕ್ಷೇತ್ರ B ಈಗ 0 ಎಂದು ನಮಗೆ ತಿಳಿದಿದೆ ನಾನು ಕಾಂತೀಯ ಕ್ಷೇತ್ರ B ಯಲ್ಲಿ ಸೂಪರ್ ಕಂಡಕ್ಟಿಂಗ್ ವಸ್ತುವನ್ನು ಇರಿಸಿದರೆ ಕಾಂತೀಯ ಕ್ಷೇತ್ರದ ರೇಖೆಗಳು ಈ ರೀತಿ ವರ್ತಿಸುತ್ತವೆ ಆದ್ದರಿಂದ ಅದು ಹಾಗೆ ಇರುತ್ತದೆ ಅದು ಡೈಎಲೆಕ್ಟ್ರಿಕ್ ಒಳಗೆ ಪ್ರವೇಶಿಸುವುದಿಲ್ಲ Binside0B0HM 0HMH As MχMH 01MH0 χM 1 ಆದ್ದರಿಂದ ನಾನು ಕಾಂತೀಯ ಕ್ಷೇತ್ರದಲ್ಲಿ ಸೂಪರ್ ಕಂಡಕ್ಟಿಂಗ್ ವಸ್ತುವನ್ನು ಇರಿಸಿದರೆ ನಂತರ ಕಾಂತೀಯ ಕ್ಷೇತ್ರವು ಸೂಪರ್ ಕಂಡಕ್ಟಿಂಗ್ ವಸ್ತುವಿನೊಳಗೆ ಪ್ರವೇಶಿಸುವುದಿಲ್ಲ ಮತ್ತು ಒಳಗಿನ ಕ್ಷೇತ್ರ B ಈಗ 0 ಆಗಿರುತ್ತದೆ ಹಾಗಾಗಿ ನನಗೆ ಗೊತ್ತು B ಈಕ್ವಲ್ಸ್ 0 H ಪ್ಲಸ್ M ಮತ್ತು ಈಕ್ವಲ್ಸ್ ಟು Mu 0 H ಪ್ಲಸ್ chi M H ಏಕೆಂದರೆ M chi M H ಆಗಿದೆ ಹಾಗಾಗಿ ನಾನು mu ನಾಟ್ 1 ಪ್ಲಸ್ H MH ಗೆ ಸಮಾನವಾದ B ಅನ್ನು ಪಡೆಯುತ್ತೇನೆ ಮತ್ತು ಇದು 0 ಗೆ ಸಮಾನವಾಗಿರುತ್ತದೆ ಹಾಗಾಗಿ ನಾನು 1 ಪ್ಲಸ್ Chi M ಅನ್ನು 0 ಗೆ ಸಮನಾಗಿ ಪಡೆಯುತ್ತೇನೆ ಅದು ನನಗೆ chi M ನ ಮೌಲ್ಯವನ್ನು ಮೈನಸ್ 1 ಎಂದು ನೀಡುತ್ತದೆ ಆದ್ದರಿಂದ ಸೂಪರ್ ಕಂಡಕ್ಟಿಂಗ್ ವಸ್ತುವಿನ ಕಾಂತೀಯ ಸಂವೇದನೆಯ ಮೌಲ್ಯವು ಮೈನಸ್ 1 ಆಗಿದೆ ಆದ್ದರಿಂದ ಸಮಸ್ಯೆ ಸಂಖ್ಯೆ 10 ರಲ್ಲಿ ನಾವು ಪಾಯಿಂಟ್ ದ್ವಿಧ್ರುವಿಯ ಸಹಾಯಕ ಕ್ಷೇತ್ರ H ಅನ್ನು ಕಂಡುಹಿಡಿಯಬೇಕಾಗಿತ್ತು ಇದು 0 ಕ್ಕೆ ಸಮಾನವಾಗಿರದ r ನಲ್ಲಿ ಅನಂತ ಪ್ರಮಾಣದಲ್ಲಿರುತ್ತದೆ ಆದ್ದರಿಂದ ದ್ವಿಧ್ರುವಿಯನ್ನು ಮೂಲದಲ್ಲಿ ಇರಿಸಲಾಗುತ್ತದೆ ಮತ್ತು ಅದರ ಮೌಲ್ಯವು ಮ್ಯಾಗ್ನೆಟಿಕ್ ದ್ವಿಧ್ರುವಿ m ಈಕ್ವಲ್ಸ್ m z ಆಗಿದೆ ಇದಕ್ಕಾಗಿ ನಾನು ಒಂದು ಆಕೃತಿಯನ್ನು ಸೆಳೆಯುತ್ತೇನೆ ಆದ್ದರಿಂದ ಇದು ಕಾರ್ಟಿಸಿಯನ್ ನಿರ್ದೇಶಾಂಕ ವ್ಯವಸ್ಥೆಯಾಗಿದೆ ನಾನು ನನ್ನ ಕಾಂತೀಯ ದ್ವಿಧ್ರುವಿಯನ್ನು ಮೂಲದಲ್ಲಿ ಇರಿಸುತ್ತಿದ್ದೇನೆ ಕಾಂತೀಯ ಕ್ಷಣವು m z ಆಗಿದೆ ಆದ್ದರಿಂದ ಇದನ್ನು z ಅಕ್ಷದ ಉದ್ದಕ್ಕೂ ನಿರ್ದೇಶಿಸಲಾಗಿದೆ ಇದು ಪಾಯಿಂಟ್ ದ್ವಿಧ್ರುವಿ ಮತ್ತು ನಾನು ಇಲ್ಲಿ ಗೋಳಾಕಾರದ ನಿರ್ದೇಶಾಂಕ ವ್ಯವಸ್ಥೆಯನ್ನು ಸಹ ಸೆಳೆಯಬಲ್ಲೆ ಇದು ನನ್ನ ಥೀಟಾ ಮತ್ತು ಇದು ನನ್ನ phi ಆಗಿದೆ ಆದ್ದರಿಂದ ಇದು r ವೆಕ್ಟರ್ ಇದು ಥೀಟಾ ಮತ್ತು ಇದು phi ಆಗಿದೆ ಆದ್ದರಿಂದ ಈಗ ನಾನು ನೋಡುತ್ತೇನೆ R ನಲ್ಲಿ ಸಹಾಯಕ ಕ್ಷೇತ್ರ H ಗೆ ಮೌಲ್ಯವು 0 ಗೆ ಸಮನಾಗಿರುವುದಿಲ್ಲ ಆದ್ದರಿಂದ ಆಯಸ್ಕಾಂತೀಯ ಕ್ಷೇತ್ರದಿಂದಾಗಿ ಮ್ಯಾಗ್ನೆಟೈಸೇಶನ್ ಉತ್ಪತ್ತಿಯಾಗುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಆಯಸ್ಕಾಂತೀಯ ಕ್ಷೇತ್ರ B ಬಾಹ್ಯಾಕಾಶದ ಮೇಲೆ ನಿರ್ದಿಷ್ಟ ರೀತಿಯ ಅವಲಂಬನೆಯನ್ನು ಹೊಂದಿದ್ದರೆ ಕಾಂತೀಯತೆ m ಆ ಅವಲಂಬನೆಯನ್ನು ಅನುಕರಿಸುತ್ತದೆ ಆದ್ದರಿಂದ 0 ಗೆ ಸಮಾನವಾದ B ಯ ಡೈವರ್ಜೆನ್ಸ್ ಮತ್ತು ಈ ಮ್ಯಾಗ್ನೆಟಿಕ್ ದ್ವಿಧ್ರುವಿಯು ಅನಂತ ಪ್ರಮಾಣದಲ್ಲಿರುತ್ತದೆ ಎಂದು ನಮಗೆ ತಿಳಿದಿದೆ ಎಂದು ಭಾವಿಸೋಣ ಆದ್ದರಿಂದ ನಾವು ಅದರೊಂದಿಗೆ ಸುತ್ತುವರಿದ ಮೇಲ್ಮೈಯನ್ನು ಹೊಂದಿಲ್ಲ ಏಕೆಂದರೆ B ಯ ಡೈವರ್ಜೆನ್ಸ್ 0 ಗೆ ಸಮಾನವಾಗಿರುತ್ತದೆ ಮತ್ತು M ನ ಡೈವರ್ಜೆನ್ಸ್ B ಯ ಡೈವರ್ಜೆನ್ಸ್ಗೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ M ನ ಡೈವರ್ಜೆನ್ಸ್ ಕೂಡ 0 ಗೆ ಸಮನಾಗಿರುತ್ತದೆ B ಈಗ mu ನಾಟ್ H ಪ್ಲಸ್ M ಗೆ ಸಮಾನವಾಗಿರುತ್ತದೆ ಇದು H ನ ಡೈವರ್ಜೆನ್ಸ್ ಕೂಡ 0 ಆಗಿರುತ್ತದೆ M0 ಈಗ H ನ ಕರ್ಲ್ ಅನ್ನು ಕಂಡುಹಿಡಿಯುವಲ್ಲಿ ಪಾಯಿಂಟ್ ದ್ವಿಧ್ರುವಿಯು ಮೂಲ r ನಲ್ಲಿ 0 ಗೆ ಸಮಾನವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ನಾವು ಹಿಂದಿನ ಪುಟವನ್ನು ಉಲ್ಲೇಖಿಸಬಹುದು ಸಮಯವನ್ನು ನೋಡಿ 1603 ನಾವು ಈ ರೇಖಾಚಿತ್ರವನ್ನು ತೋರಿಸಿದ್ದೇವೆ ಕಾಂತೀಯ ದ್ವಿಧ್ರುವಿ ಮತ್ತು ಇದು ತೋರಿಸಿರುವ ನಿರ್ದೇಶಾಂಕ ವ್ಯವಸ್ಥೆಯಾಗಿದೆ ಆದ್ದರಿಂದ ಈಗ ಇದು 0 ಗೆ ಸಮಾನವಾದ r ನಲ್ಲಿ ಇರಿಸಲ್ಪಟ್ಟಿದೆ ಆದ್ದರಿಂದ ನಮಗೆ ಉಚಿತ ಕರೆಂಟ್ ಇಲ್ಲ ಆದ್ದರಿಂದ ನಾವು 0 ನಿಂದ ದೂರದಲ್ಲಿ ಉಚಿತ ಕರೆಂಟ್ ಹೊಂದಿಲ್ಲ H Jfree0 H0H0 0 ಯಿಂದ ದೂರ r ಈಕ್ವಲ್ಸ್ 0 ದಿಂದ ದೂರ ಕರ್ಲ್ ಆಫ್ H ಈಕ್ವಲ್ಸ್ J ಫ್ರೀ ಎಂದು ನಾವು ನೆನಪಿಸಿಕೊಳ್ಳಬಹುದು ಆದ್ದರಿಂದ ಕರ್ಲ್ ಆಫ್ H ಈಕ್ವಲ್ಸ್ J ಈಕ್ವಲ್ಸ್ 0 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ 0 ಗೆ ಸಮಾನವಾದ r ನಲ್ಲಿ ಇರಿಸಲಾದ ಬಿಂದು ದ್ವಿಧ್ರುವಿಗಾಗಿ H ನ ಕರ್ಲ್ 0 ಗೆ ಸಮಾನವಾಗಿರುತ್ತದೆ ಮತ್ತು ಕರ್ಲ್ ಆಫ್ H ಈಗ 0 ಗೆ ಸಮಾನವಾಗಿರುತ್ತದೆ ಎಂಬ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಆದ್ದರಿಂದ ನಾವು ಇನ್ಫಿನಿಟಿ ಮಾಧ್ಯಮದಲ್ಲಿ ಬಿಂದು ದ್ವಿಧ್ರುವಿಯನ್ನು ಹೊಂದಿದ್ದ ಪರಿಹಾರವನ್ನು ನೀವು ನೋಡಿರುವ ಸಮಸ್ಯೆ ಮತ್ತು ಈ ದ್ವಿಧ್ರುವಿಯಿಂದ ಉತ್ಪತ್ತಿಯಾಗುವ ಕಾಂತೀಯ ಕ್ಷೇತ್ರದಿಂದ ಪ್ರೇರಿತವಾದ M ಸ್ವತಃ B ಗೆ ಅನುಪಾತದಲ್ಲಿರುತ್ತದೆ ಮತ್ತು ಆದ್ದರಿಂದ r ಅಥವಾ ಸ್ಪೇಸ್ ವೇರಿಯಬಲ್ ಗಳ ಮೇಲೆ ಅವುಗಳ ಕ್ರಿಯಾತ್ಮಕ ಅವಲಂಬನೆಯು ಒಂದೇ ಆಗಿರುತ್ತದೆ ಗಮನಿಸಬೇಕಾದ ಅಂಶವೆಂದರೆ ಇದು ಅನಂತ ಪ್ರಮಾಣದ ವಸ್ತುವಾಗಿದೆ Minduced∝ B ನಾವು ಅದನ್ನು ಕತ್ತರಿಸಿದ್ದೇವೆ ಎಂದು ಭಾವಿಸೋಣ ಆದ್ದರಿಂದ ನಾವು ಈ ಪ್ರಶ್ನೆಯನ್ನು ಅದಕ್ಕೆ ಬದಲಾಯಿಸುತ್ತೇವೆ ಎಂದು ಭಾವಿಸೋಣ ನಮ್ಮಲ್ಲಿ ಒಂದು ಸೀಮಿತ ಕಾಂತೀಯ ವಸ್ತು ಅಥವಾ ಕಾಂತೀಯ ವಸ್ತುವಿನ ಗೋಳವಿದೆ ಮತ್ತು ನಾನು ಕೇಂದ್ರದಲ್ಲಿ ಬಿಂದು ದ್ವಿಧ್ರುವಿಯನ್ನು ಹಾಕುತ್ತೇನೆ ಈ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ M ಏನನ್ನು ಉತ್ಪಾದಿಸಿದರೂ ಅದು ಮೇಲ್ಮೈಗಳಲ್ಲಿ M ಡಾಟ್ n ಅಥವಾ M ಕ್ರಾಸ್ n ಅನ್ನು ಹೊಂದಿರುತ್ತದೆ ಮತ್ತು ಅದು ಹೆಚ್ಚುವರಿ H ಗೆ ಕಾರಣವಾಗುತ್ತದೆ ಮತ್ತು ಅವಲಂಬನೆಯು B ಗೆ ನೇರವಾಗಿ ಅನುಪಾತದಲ್ಲಿರುವುದಿಲ್ಲ ಅದು ಸ್ವಲ್ಪ ಹೆಚ್ಚು ಸಂಕೀರ್ಣವಾಗಿರುತ್ತದೆ ಈ ವೇತನದಲ್ಲಿ ನಿರ್ದಿಷ್ಟ ಸಂದರ್ಭದಲ್ಲಿ ಅದನ್ನು ಇನ್ಫಿನಿಟಿ ಮಾಧ್ಯಮದಲ್ಲಿ ಇರಿಸಿದಾಗ ನಾವು ನೀಡಿದ ಯಾವುದೇ ವಾದಗಳು ಮಾನ್ಯವಾಗಿರುತ್ತವೆ ಸಮಸ್ಯೆ ಸಂಖ್ಯೆ 11 ರಲ್ಲಿ ಪಾಯಿಂಟ್ ದ್ವಿಧ್ರುವಿಯ ಸಹಾಯಕ ಕ್ಷೇತ್ರ H ಅನ್ನು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಸಮಸ್ಯೆಯನ್ನು ನೋಡಲು ನಮಗೆ ಎರಡು ವಿಭಿನ್ನ ಮಾರ್ಗಗಳಿವೆ ಮೊದಲ ರೀತಿಯಲ್ಲಿ ನಾವು ಸ್ಥಾಯೀವಿದ್ಯುತ್ತಿನ ಪ್ರಕರಣದೊಂದಿಗೆ ಸಾದೃಶ್ಯವನ್ನು ಮಾಡಬಹುದು ನಾವು ಉಪನ್ಯಾಸ ವೀಡಿಯೊಗಳಲ್ಲಿ ನೋಡಬಹುದು ನಾವು ದ್ವಿಧ್ರುವಿಯ ವಿದ್ಯುತ್ ಕ್ಷೇತ್ರವನ್ನು ಹೇಗೆ ಲೆಕ್ಕ ಹಾಕಿದ್ದೇವೆ ಮತ್ತು ಇಲ್ಲಿ ನಾವು ಆ ವಿದ್ಯುತ್ ಕ್ಷೇತ್ರ ಮತ್ತು ನಮ್ಮ ಸಹಾಯಕ ಕ್ಷೇತ್ರ H ನೊಂದಿಗೆ ಸಾದೃಶ್ಯವನ್ನು ಮಾಡುತ್ತೇವೆ ಮತ್ತು ಕಂಡುಹಿಡಿಯುತ್ತೇವೆ ಸಹಾಯಕ ಕ್ಷೇತ್ರದ ಮೌಲ್ಯವನ್ನು ಮೀರಿದೆ ಆದ್ದರಿಂದ ಈ ಸಮಸ್ಯೆಯನ್ನು ಮಾಡುವ ಮೊದಲ ರೀತಿಯಲ್ಲಿ ನಾವು ಮುಂದುವರಿಯೋಣ ಆದ್ದರಿಂದ ಕರ್ಲ್ ಆಫ್ H ಅದು J ಫ್ರೀ ಎಂದು ನಮಗೆ ತಿಳಿದಿದೆ ಅದು 0 ಆಗಿದೆ ನಾವು ಅದನ್ನು ಸಮಸ್ಯೆ ಸಂಖ್ಯೆ 10 ರಲ್ಲಿ ನೋಡಿದ್ದೇವೆ ಮತ್ತು H ನ ವ್ಯತ್ಯಾಸವನ್ನು ಬಿಂದು ದ್ವಿಧ್ರುವಿಯ ದ್ವಿಧ್ರುವಿಯ ಕೆಲವು ಮ್ಯಾಗ್ನೆಟಿಕ್ ಚಾರ್ಜ್ ಎಂದು ಬರೆಯಬಹುದು ಈಗ ದಯವಿಟ್ಟು ನೆನಪಿಸಿಕೊಳ್ಳಿ ಕರ್ಲ್ ಆಫ್ E ಈಕ್ವಲ್ಸ್ 0 ಆಗಿದೆ ಈ E ಬಿಂದು ದ್ವಿಧ್ರುವಿಯ ವಿದ್ಯುತ್ ಕ್ಷೇತ್ರವಾಗಿದೆ ಮತ್ತು E ಯ ಡೈವರ್ಜೆನ್ಸ್ ಈಗ ಎಪ್ಸಿಲಾನ್ ನಾಟ್ನಿಂದ rho ಗೆ ಸಮಾನವಾಗಿರುತ್ತದೆ ಇಲ್ಲಿ rho ಚಾರ್ಜ್ ಸಾಂದ್ರತೆಯಾಗಿದೆ H Jfree0 HMagnitude change of the point dipole ಮತ್ತು E0 E0 ಆದ್ದರಿಂದ H ≡E ಈಗ ನಾನು ಈ ಎರಡರ ನಡುವೆ ಸಾದೃಶ್ಯವನ್ನು ಸೆಳೆಯಬಹುದಾದರೆ ಬಿಂದು ದ್ವಿಧ್ರುವಿಯ ಸಹಾಯಕ ಕ್ಷೇತ್ರವು ವಿದ್ಯುತ್ ದ್ವಿಧ್ರುವಿಯ ವಿದ್ಯುತ್ ಕ್ಷೇತ್ರಕ್ಕೆ ಸಮನಾಗಿರುತ್ತದೆ ಎಂದು ನಾನು ನೋಡುತ್ತೇನೆ ಆದ್ದರಿಂದ ಇದು ನನಗೆ ಈ ಸಮಸ್ಯೆಯನ್ನು ನೋಡಲು ಸರಳವಾದ ಮಾರ್ಗವನ್ನು ನೀಡುತ್ತದೆ ಮತ್ತು ನಾನು ಇದನ್ನು ಪರಿಹರಿಸುವ ವಿವರಗಳಿಗೆ ಹೋಗಬೇಕಾಗಿಲ್ಲ ನಾನು ಸಾದೃಶ್ಯವನ್ನು ಮಾಡಬಹುದು ಮತ್ತು ನಾನು ಕೇವಲ H ಈಕ್ವಲ್ಸ್ 1 ಓವರ್ 4 pi r ಕ್ಯೂಬ್ 3 m ಡಾಟ್ r ಮೈನಸ್ m ಆಗಿದೆ ಎಂದು ಬರೆಯಬಹುದು ಇಲ್ಲಿ m ಎಂಬುದು ಬಿಂದು ದ್ವಿಧ್ರುವಿಯ ಕಾಂತೀಯ ಕ್ಷಣವಾಗಿದೆ rr m ನಾನು ಈ ಅಭಿವ್ಯಕ್ತಿಯನ್ನು ಹೇಗೆ ಪಡೆಯಬಹುದು ಏಕೆಂದರೆ ಒಂದು ಬಿಂದು ದ್ವಿಧ್ರುವಿಗಾಗಿ ವಿದ್ಯುತ್ ಕ್ಷೇತ್ರವು P ಬೈ 4 pi ಎಪ್ಸಿಲಾನ್ ನಾಟ್ r ಕ್ಯೂಬ್ 2 cos ಥೀಟಾ r ಪ್ಲಸ್ sine ಥೀಟಾ ಥೀಟಾ ಎಂದು ನನಗೆ ತಿಳಿದಿದೆ ನೀವು ಉಪನ್ಯಾಸ ಟಿಪ್ಪಣಿಗಳನ್ನು ನೋಡಬಹುದು ಮತ್ತು ನೀವು ಈ ಅಭಿವ್ಯಕ್ತಿಯನ್ನು ಪಡೆಯುತ್ತೀರಿ ಮತ್ತು ನೀವು ಅದನ್ನು ನಿರ್ದೇಶಾಂಕ ಮುಕ್ತ ರೂಪದಲ್ಲಿ ಬರೆಯುವಾಗ ನೀವು 1 ಓವರ್ 4 pi ಎಪ್ಸಿಲಾನ್ ನಾಟ್ r ಕ್ಯೂಬ್ 3 P ಡಾಟ್ r r ಮೈನಸ್ P ನಂತಹ ಅದೇ ಫಾರ್ಮ್ ಅನ್ನು ಪಡೆಯುತ್ತೀರಿ ಆದ್ದರಿಂದ ಯಾವಾಗ ನೀವು ಅದನ್ನು ಸಹಾಯಕ ಕ್ಷೇತ್ರ H ನೊಂದಿಗೆ ಸಂಬಂಧಿಸಿದ್ದೀರಿ ನೀವು ಸಹಾಯಕ ಕ್ಷೇತ್ರಕ್ಕಾಗಿ ಅಭಿವ್ಯಕ್ತಿಯನ್ನು ಬರೆಯಬಹುದು ಆದ್ದರಿಂದ ಇದು ಸಮಸ್ಯೆಯನ್ನು ನೋಡುವ ಒಂದು ಮಾರ್ಗವಾಗಿದೆ rr P ಸಮಸ್ಯೆಯನ್ನು ನೋಡುವ ಇನ್ನೊಂದು ಮಾರ್ಗವು ಸಂಪೂರ್ಣವಾಗಿ ಕಾಂತೀಯವಾಗಿದೆ ಆದ್ದರಿಂದ ಆಯಸ್ಕಾಂತೀಯ ದ್ವಿಧ್ರುವಿಯನ್ನು ಪ್ರಸ್ತುತದ ವೃತ್ತಾಕಾರದ ಲೂಪ್ ಎಂದು ಭಾವಿಸಬಹುದು ನಾನು ಹೇಳುತ್ತೇನೆ ಮತ್ತು ಈ ಲೂಪ್ನ ಪ್ರದೇಶವನ್ನು ಹೇಳುವುದು a ಆದ್ದರಿಂದ ನನ್ನ ಕಾಂತೀಯ ಕ್ಷಣ m ಈ ಬಿಂದು ದ್ವಿಧ್ರುವಿಯ ಕಾಂತೀಯ ಕ್ಷಣದ ಪ್ರಮಾಣವು ಪ್ರಸ್ತುತ ಸಮಯದ ಪ್ರದೇಶವಾಗಿದೆ ಆದ್ದರಿಂದ ಈಗ ನಾನು ನಿರ್ದೇಶನವನ್ನು ಸಹ ತಿಳಿದುಕೊಳ್ಳಬೇಕಾಗಿದೆ ಆದ್ದರಿಂದ ಆಯಸ್ಕಾಂತೀಯ ಕ್ಷೇತ್ರದ ದಿಕ್ಕು ಲಂಬವಾಗಿರುತ್ತದೆ ಕಾಂತೀಯ ಕ್ಷಣದ ದಿಕ್ಕು m ಪ್ರಸ್ತುತ ಲೂಪ್ನ ಮೇಲ್ಮೈಗೆ ಲಂಬವಾಗಿರುತ್ತದೆ ಈಗ ನಮ್ಮ ಹಿಂದಿನ ಪರಿಹಾರದಲ್ಲಿ ಡೈವರ್ಜೆನ್ಸ್ ಆಫ್ B ಈಗ 0 ಗೆ ಸಮಾನವಾಗಿದೆ ಡೈವರ್ಜೆನ್ಸ್ ಆಫ್ M ಕೂಡ 0 ಮತ್ತು ಡೈವರ್ಜೆನ್ಸ್ ಆಫ್ H ಈಕ್ವಲ್ಸ್ 0 ಆಗಿದೆ ಎಂದು ನಾವು ನೋಡಿದ್ದೇವೆ B0B0J 0 ಗೆ ಸಮಾನವಾದ H ನ ಡೈವರ್ಜೆನ್ಸ್ ಮತ್ತು H ನ ಸುರುಳಿಯು ದ್ವಿಧ್ರುವಿಗೆ ಅನುಗುಣವಾದ J ಫ್ರೀಗೆ ಸಮನಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಈಗ ಒಂದು ಬಿಂದು ದ್ವಿಧ್ರುವಿಯನ್ನು ಮುಕ್ತ ಜಾಗದಲ್ಲಿ ಇರಿಸಿದರೆ B ಯ ವ್ಯತ್ಯಯವು 0 ಕ್ಕೆ ಸಮಾನವಾಗಿರುತ್ತದೆ ಮತ್ತು B ಯ ಕರ್ಲ್ Mu 0 J ಗೆ ಸಮಾನವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಈಗ ಈ ಎರಡು ಸಮೀಕರಣಗಳ ಸಮೀಕರಣಗಳನ್ನು ವಿವರಿಸಿ ಈ ಅಂಶವನ್ನು ಹೊರತುಪಡಿಸಿ ನಾವು ನೋಡಬಹುದು ಈ ಎರಡು ಸಮೀಕರಣಗಳು ಸದೃಶವಾಗಿವೆ ಆದ್ದರಿಂದ ನಾನು ಬರೆಯಬಲ್ಲೆ ಆದ್ದರಿಂದ B ಎಂಬುದು mu 0 ಬೈ 4 pi 3 m ಡಾಟ್ r r ಮೈನಸ್ m r ಕ್ಯೂಬ್ಗೆ ಸಮ ಎಂದು ನಮಗೆ ತಿಳಿದಿದೆ ಏಕೆಂದರೆ ನಾನು ಈ ಎರಡು ಸಮೀಕರಣಗಳ ನಡುವೆ ಸಾದೃಶ್ಯವನ್ನು ಮಾಡಬಹುದು ಈ mu ನಾಟ್ ಹೊರತುಪಡಿಸಿ ನಾನು ನೇರವಾಗಿ H ಅನ್ನು ಬರೆಯಬಹುದು ಆದ್ದರಿಂದ ನಾನು H ಅನ್ನು 1 ಬೈ 4 pi 3 ಅದರೊಳಗೆ ಬರೆಯುತ್ತೇನೆ ಆದ್ದರಿಂದ 1 ಬೈ 4 pi 3 m ಡಾಟ್ r r ಮೈನಸ್ m ಬೈ r ಕ್ಯೂಬ್ rr mr3 ಆದ್ದರಿಂದ ಪಾಯಿಂಟ್ ದ್ವಿಧ್ರುವಿಯ ಸಹಾಯಕ ಕ್ಷೇತ್ರಕ್ಕೆ ನನ್ನ ಅಂತಿಮ ಅಭಿವ್ಯಕ್ತಿ 1 ಓವರ್ 4 pi 3 m ಡಾಟ್ r r ಮೈನಸ್ m ಬೈ r ಕ್ಯೂಬ್ ಆಗಿದೆ rr mr3 H ನ ಈ ಮೌಲ್ಯವು ಬಿಂದು ದ್ವಿಧ್ರುವಿಯು ಮುಕ್ತ ಜಾಗದಲ್ಲಿದೆಯೇ ಅಥವಾ ಇದು chi M ಕಾಂತೀಯ ಸಂವೇದನೆಯ ಅನಂತ ಮಾಧ್ಯಮವಾಗಿದೆಯೇ ಎಂಬುದರ ಮೇಲೆ ಸ್ವತಂತ್ರವಾಗಿದೆ ಎಂಬುದನ್ನು ಗಮನಿಸಿ ಏಕೆಂದರೆ ಸಮೀಕರಣಗಳು ನಿಮಗೆ ಉತ್ತರವನ್ನು ನೀಡುತ್ತವೆ ನಾವು ಕಾಂತೀಯ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುವಾಗ ಮುಕ್ತ ಸ್ಥಳ ಮತ್ತು ಮಾಧ್ಯಮದ ನಡುವಿನ ವ್ಯತ್ಯಾಸವಾಗಿದೆ ಆದ್ದರಿಂದ ಸಮೀಕರಣಗಳ ಸಾದೃಶ್ಯದ ಕಾರಣದಿಂದಾಗಿ ಎರಡೂ ಸಂದರ್ಭಗಳಲ್ಲಿ H ಈಗ 1 ಓವರ್ 4 pi 3 m ಡಾಟ್ r ಆಗಿದೆ r ಮೈನಸ್ m ಓವರ್ r ಕ್ಯುಬೆಡ್ ಆಗಿದೆ ಮುಕ್ತ ಜಾಗದಲ್ಲಿ B ದ್ವಿಧ್ರುವಿಯು ಮುಕ್ತ ಸ್ಥಳದಲ್ಲಿದ್ದಾಗ ಅದು ಕೇವಲ mu ನಾಟ್ ಟೈಮ್ಸ್ H ಆಗಿರುತ್ತದೆ m ಇಲ್ಲ ಆದರೆ ಒಂದು ಮಾಧ್ಯಮದಲ್ಲಿ B ಎಂಬುದು mu 0 H ಪ್ಲಸ್ m ಆಗಿರುತ್ತದೆ ಇದು Mu 0 ಆಗಿರುತ್ತದೆ ಈ H ಇದು ಪ್ಲಸ್ chi m H ಬರುತ್ತಿದೆ ಅದು Mu 0 ಆಗಿರುತ್ತದೆ 1 ಪ್ಲಸ್ Chi m ಟೈಮ್ಸ್ H ಅನ್ನು ಲೆಕ್ಕಹಾಕಲಾಗುತ್ತದೆ chi m ಅನ್ನು ಅವಲಂಬಿಸಿ ಅದು ಪ್ಯಾರಾಮ್ಯಾಗ್ನೆಟಿಕ್ ವಸ್ತುವಾಗಿದ್ದರೆ ಅದು ಮುಕ್ತ ಜಾಗದಲ್ಲಿರುವುದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತದೆ rr mr3 Bfree0HBmedium0H M0HMH 01MH